ಈ ಉತ್ಪಾದನಾ ವ್ಯವಸ್ಥೆಗಳ ತಂತ್ರಜ್ಞಾನ ಭಾಗ 2 ಮಾಡ್ಯೂಲ್ಗೆ ನಮಸ್ಕಾರ ಮತ್ತು ಸ್ವಾಗತ ನಾವು ಪಾಯ್ಸನ್ನ ವಿತರಣೆಯ ಬಗ್ಗೆ ಕಲಿಯುತ್ತೇವೆ ಮತ್ತು ನಂತರ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು ಸಾಮಾನ್ಯ ವಿತರಣೆಯ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಆದ್ದರಿಂದ ಶೆವರ್ಟ್ನ ನಿಯಂತ್ರಣ ಪಟ್ಟಿಯಲ್ಲಿShewhart's control chart ಆಧಾರವಾಗಿರುವ ಮೂಲ ಸಂಭವನೀಯತೆ ವಿತರಣೆಯಲ್ಲಿ ನಾನು ಮೊದಲೇ ವಿವರಿಸಿದಂತೆ ವೇರಿಯಬಲ್ ಡೇಟಾದ ಮಿತಿಗಳು ಸಾಮಾನ್ಯ ಅಥವಾ ಗೌಸಿಯನ್ ವಿತರಣೆಯಾಗಿದೆ ಈ ವಿತರಣೆಯ ಸಂಭವನೀಯತೆ ಸಾಂದ್ರತೆಯ ಫಂಕ್ಷನ್ ಅನ್ನು f ನಿಂದ 1 ಡಿವೈಡೆಡ್ ಬೈ ವರ್ಗಮೂಲ 2𝞹 into e ಪವರ್ x2 2 ಕ್ಕೆ ಸಮನಾಗಿದೆ f12πe x22 ಮತ್ತು ಈ ಕಾರ್ಯದ ಪ್ಲಾಟ್ ∞ ರಿಂದ ∞ ಯ ಪೂರ್ಣ ವ್ಯಾಪ್ತಿಯಲ್ಲಿ ಒಂದೇ ಸಮ್ಮಿತೀಯ ಒಳ್ಳೆ ಆಕಾರದ ವಿತರಣಾ ರೇಖೆಯನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಅದರ ಪೂರ್ಣ ವ್ಯಾಪ್ತಿಯಲ್ಲಿ ನಿರಂತರ ಕರ್ವ್ ಗಳನ್ನು ನೀಡುತ್ತದೆ ಮತ್ತು 0 ಸರಾಸರಿ ಮೌಲ್ಯವನ್ನು ಹೊಂದಿರುತ್ತದೆ ಮತ್ತು ಸುಮಾರು ಒಂದರ ಪ್ರಮಾಣಿತ ವಿಚಲನವನ್ನು ಹೊಂದಿರುತ್ತದೆ ಆದ್ದರಿಂದ ಸಾಮಾನ್ಯ ವಿತರಣೆಯನ್ನು ನೀವು ಹೇಗೆ ಲೆಕ್ಕ ಹಾಕಬಹುದು ಆದ್ದರಿಂದ ಈ ಆರಂಭಿಕ ಇನ್ಪುಟ್ ನೀಡಿದರೆ ಈ ಕರ್ವ್ನ ಸರಾಸರಿ ಮೌಲ್ಯವು 0 ಮತ್ತು ಈ ಕರ್ವ್ನ ಪ್ರಮಾಣಿತ ವಿಚಲನ 1 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಈ ಕರ್ವ್ನ ಅಡಿಯಲ್ಲಿರುವ ಸಂಪೂರ್ಣ ಪ್ರದೇಶವನ್ನು ಇಲ್ಲಿ ಸೂಚಿಸಿದಂತೆ ಇದರರ್ಥ ಸರಾಸರಿ 0 ರಷ್ಟಿದೆ ಮತ್ತು ಈ ಕರ್ವ್ಒಂದಿಗೆ ಪ್ರಮಾಣಿತ ವಿಚಲನ ಸಂಬಂಧಿಸಿದೆ ಆದ್ದರಿಂದ ಈ ಕರ್ವ್ ಅಡಿಯಲ್ಲಿರುವ ಸಂಪೂರ್ಣ ಪ್ರದೇಶವು 3 ಮತ್ತು 3 ವ್ಯಾಪ್ತಿಯಲ್ಲಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ µ ± σ σ 1 ಮತ್ತು µ0 ರ ಒಳಗೆ 99 ಮೌಲ್ಯಗಳು ಇರುತ್ತವೆ ಎಂದು ನೀವು ಹೇಳಬಹುದು ಆದ್ದರಿಂದ ನಿಸ್ಸಂಶಯವಾಗಿ ಈ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಪ್ರಮಾಣಿತ ಕೋಷ್ಟಕಗಳಿವೆ ಮತ್ತು ಕರ್ವ್ ಅಡಿಯಲ್ಲಿರುವ ಪ್ರದೇಶವನ್ನು z ವೇರಿಯೇಟ್ ಅನ್ನು ಅಭಿವೃದ್ಧಿಪಡಿಸುವ ಮೂಲಕ ನಿರ್ಧರಿಸಲಾಗುತ್ತದೆ ತದನಂತರ ಈ z ವೇರಿಯೇಬಲ್ ಗೆ ಮಿತಿಯನ್ನು ಹಾಕಲಾಗುತ್ತದೆ ಸಾಮಾನ್ಯವಾಗಿ z ಮೌಲ್ಯವು 3 59 ರಿಂದ 3 39 ರವರೆಗೆ ಬದಲಾಗುತ್ತದೆ ಮತ್ತು z ವಾಸ್ತವವಾಗಿ x µ ಡಿವೈಡೆಡ್ ಬೈ 𝝈 ಮೌಲ್ಯಕ್ಕೆ x µ ಸಮಾನವಾಗಿರುತ್ತದೆ ಆದ್ದರಿಂದ ಇದು 𝝈 ಸರಾಸರಿ ಸುತ್ತ ಹರಡಿದ ಸಂಖ್ಯೆ ನಿಮಗೆ ಈಗಾಗಲೇ ತಿಳಿದಂತೆ µ± 3σ ಒಳಗೆ ಸುಮಾರು 99 ಪ್ರತಿಶತ ಮೌಲ್ಯಗಳು ಇರುತ್ತವೆ ವಾಸ್ತವವಾಗಿ ನೀವು ಇದನ್ನು 3 ರಿಂದ 3 59 ಕ್ಕೆ ವಿಸ್ತರಿಸಿದರೆ ಅವು ಸುಮಾರು 100 ಮೌಲ್ಯಗಳನ್ನು ಒಳಗೊಂಡಿರುತ್ತವೆ ಆದ್ದರಿಂದ f ∞ ಇಂದ zವರೆಗೆ ಕರ್ವ್ ಅಡಿಯಲ್ಲಿರುವ ಪ್ರದೇಶ 1 ಡಿವೈಡೆಡ್ ಬೈ ವರ್ಗಮೂಲ 2𝞹 into e ಪವರ್ x2 2 ಕ್ಕೆ ಸಮನಾಗಿದೆ f12πe x22dx ಇದು ಸಾಮಾನ್ಯ ವಿತರಣೆಯ ಸಂಭವನೀಯತೆ ವಿತರಣಾ ಫಂಕ್ಷನ್ ಮೌಲ್ಯವಾಗಿತ್ತು ಆದ್ದರಿಂದ ಈ ಸಾಮಾನ್ಯ ವಿತರಣೆಯ ಬಗ್ಗೆ ಅಗತ್ಯವಿರುವ ಸಾಮಾನ್ಯ ಜ್ಞಾನ ಇದು ನಿಸ್ಸಂಶಯವಾಗಿ ಅಗತ್ಯವಿರುವ ಘಟನೆಯ ಸಂದರ್ಭದಲ್ಲಿ ಸಾಮಾನ್ಯ ವಿತರಣೆಯಲ್ಲಿ ನಾವು ಯಾವುದೇ ಅವಲೋಕನಗಳನ್ನು ಸ್ಕೇಲ್ ಡೌನ್ ಮಾಡಬಹುದು ಕರ್ವ್ ಒಳಗಿನ ವಿಸ್ತೀರ್ಣವು ತುಂಬಾ ಸುಲಭವಾಗುತ್ತದೆ ಇದು ಸಂಖ್ಯಾಶಾಸ್ತ್ರೀಯ ಗುಣಮಟ್ಟದ ನಿಯಂತ್ರಣಕ್ಕೆ ಮುಖ್ಯವಾಗಿದೆ ಆದ್ದರಿಂದ ಈ ಸಾಮಾನ್ಯ ವಿತರಣಾ ಕರ್ವ್ ಅಥವಾ ಸಾಮಾನ್ಯ ವಕ್ರರೇಖೆಯ ವ್ಯುತ್ಪತ್ತಿ ಏನು ಎಂದು ನೋಡಲು ನಾವು ಪ್ರಯತ್ನಿಸಲು ಬಯಸುತ್ತೇವೆ ದ್ವಿಪದ ವಿತರಣೆಯ ಮಿತಿಯಾಗಿ ನಾವು ಪಾಯ್ಸನ್ನಲ್ಲಿ ಮಾಡಿದಂತೆಯೇ n ಹೆಚ್ಚಾಗುವುದರಿಂದ ಅನಿರ್ದಿಷ್ಟವಾಗಿ n ನ ಹೆಚ್ಚಿನ ಮೌಲ್ಯ ಸಾಮಾನ್ಯ ವಕ್ರಾಕೃತಿಗಳ ಪ್ರದೇಶದ ಕೋಷ್ಟಕದಿಂದ ಮಾಡಬಹುದಾದ ಪ್ರದೇಶದ ಅಂದಾಜು ಉತ್ತಮವಾಗಿರುತ್ತದೆ ಮತ್ತು ಒಂದು ಪ್ರಮುಖ ಅಂಶವೆಂದರೆ ವಿತರಣೆಯು ವಾಸ್ತವವಾಗಿ ಸಮ್ಮಿತೀಯ ವಿತರಣೆಯಾಗಿದೆ ಆದ್ದರಿಂದ ಬೈನೋಮಿಯಲ್ ವಿತರಣೆಯು ವಿಶೇಷ ಸಂದರ್ಭದಲ್ಲಿ ಮಾತ್ರ ಸಮ್ಮಿತೀಯವಾಗುತ್ತದೆ ಅಲ್ಲಿ ನೀವು ನಿಖರವಾಗಿ 50 ಪ್ರತಿಶತದಷ್ಟು ಭಿನ್ನರಾಶಿ ದೋಷಯುಕ್ತ ಅಥವಾ ಭಿನ್ನರಾಶಿ ಉತ್ತಮವಾಗಿರುತ್ತದೆ ಇಲ್ಲಿಯವರೆಗೆ n ಸಾಮಾನ್ಯ ವಕ್ರರೇಖೆಯ ಒಂದು ನಿರ್ದಿಷ್ಟ ಮೌಲ್ಯವು P ಮೌಲ್ಯದ ದ್ವಿಪದ ವಿತರಣೆಯನ್ನು 12 ಕ್ಕೆ ನಿಖರವಾಗಿ to ಹಿಸಲು ಸಾಧ್ಯವಾಗುತ್ತದೆ ಆದರೆ ಅದು ಸಾಧ್ಯವಿಲ್ಲ ಎಂದು ಇದರ ಅರ್ಥವಲ್ಲ ಆದ್ದರಿಂದ ಈ ನಿರ್ದಿಷ್ಟ ವಿಷಯದ ಮಿತಿಯನ್ನು ಹೇಗೆ ನಿರ್ಧರಿಸಬಹುದು ಆದ್ದರಿಂದ ಇದರ ಬೆಳಕಿನಲ್ಲಿ ಬೈನೋಮಿಯಲ್ ವಿತರಣೆಗೆ ಸರಾಸರಿ ಮೌಲ್ಯ µp ಬೈನೋಮಿಯಲ್ ವಿತರಣೆಯನ್ನು ಮೊದಲೇ ಸಾಬೀತುಪಡಿಸಿದಂತೆ np ಯಿಂದ ನೀಡಲಾಗುತ್ತದೆ ಮತ್ತು ಪ್ರಮಾಣಿತ ವಿಚಲನವನ್ನು np ಇಂದ ನೀಡಲಾಗುತ್ತದೆ p ಭಿನ್ನರಾಶಿ ದೋಷಯುಕ್ತ ಅಥವಾ ಭಾಗವು ಒಳ್ಳೆಯದು ಆದ್ದರಿಂದ ನಾವು ಈ ಮೌಲ್ಯಗಳನ್ನು z ವೇರಿಯೇಟ್ ಎಂದು ಬದಲಿಸಲು ಬಯಸುತ್ತೇವೆ ಹಿಂದಿನ ಸಾಮಾನ್ಯ ವಿತರಣೆಯಿಂದ ಈ z ಮೌಲ್ಯ x µ ಆಗಿದೆ ಆದ್ದರಿಂದ ಅದು µ ಮೌಲ್ಯದಿಂದµ value x ಎಷ್ಟು ಬಾರಿ ಹರಡುತ್ತದೆ ಅಥವಾ σ ದ ಪ್ರಕಾರ ವಿತರಣೆಯ ಸರಾಸರಿ ಮೌಲ್ಯ ಆದ್ದರಿಂದ ನಾನು ಈ ಮೌಲ್ಯಗಳನ್ನು ದ್ವಿಪದ ವಿತರಣೆಯಿಂದ ಸರಳವಾಗಿ ಬದಲಿಸುತ್ತೇನೆ ಆದ್ದರಿಂದ x - npnp ಈ ರೀತಿಯಾಗಿ ನಾವು z ವೇರಿಯೇಟ್ ಅನ್ನು ಲೆಕ್ಕಹಾಕಲು ಪ್ರಯತ್ನಿಸಬಹುದು ಆದರೆ ಉಳಿದಿರುವ 1 ಸಮಸ್ಯೆ ಎಂದರೆ ನಿರಂತರ ವಿತರಣೆ ಆಗಿರುವ ಸಾಮಾನ್ಯ ಕರ್ವ್ನ ಗಣಿತದ ರೂಪಕ್ಕೆ ಮತ್ತು ಪ್ರತ್ಯೇಕ ವಿತರಣೆ ಆಗಿರುವ ಬೈನೋಮಿಯಲ್ ವಿತರಣೆಗೆ ಸಂಬಂಧ ರೂಪಿಸುವುದು ಆದ್ದರಿಂದ ನಿರಂತರ ವಿತರಣೆಯನ್ನು ಪ್ರತ್ಯೇಕ ವಿತರಣೆಗೆ ಹೇಗೆ ಪರಸ್ಪರ ಸಂಬಂಧಿಸುವುದು ಎಂಬುದು ಕೇಳಲಾಗುವ ಪ್ರಮುಖ ಪ್ರಶ್ನೆಯಾಗಿದೆ ಆದ್ದರಿಂದ µp ಮೌಲ್ಯವನ್ನು ಬದಲಿಸುವ ಮೂಲಕ ನಮಗೆ ಹೆಚ್ಚು ಸಹಾಯವಾಗುತ್ತದೆ ಏಕೆಂದರೆ z ವೇರಿಯೇಟ್ ನಿರಂತರ ಡೊಮೇನ್ ಆಗಿದೆ ಅಲ್ಲಿ ಬೈನೋಮಿಯಲ್ ವಿತರಣೆಯು ಸಾಮಾನ್ಯವಾಗಿ ಪ್ರತ್ಯೇಕ ಫಂಕ್ಷನ್ ಗಳಿಗೆ ಇರುತ್ತದೆ ನೀವು p ನ ಪ್ರತ್ಯೇಕ ಮೌಲ್ಯವನ್ನು ಹೊಂದಿದ್ದೀರಿ ಮತ್ತು ನೀವು 1 2 3 4 ನಂತಹ ಎಣಿಕೆಗಳನ್ನು ಹೊಂದಿದ್ದೀರಿ ಆದ್ದರಿಂದ ಇವು ಸಂಪೂರ್ಣವಾಗಿ ಮಾರುವೇಷದ ವಿತರಣೆಯಾಗಿದೆ ಆದ್ದರಿಂದ ಕೆಲವು ಪ್ರತ್ಯೇಕ r ಮೌಲ್ಯವನ್ನು ನೀಡಲಾಗಿದೆ ಇಲ್ಲಿ r ಎನ್ನುವುದು ಎಷ್ಟು ಬಾರಿ ನಿರಾಕರಣೆ ಸಂಭವಿಸುತ್ತದೆ ಎಂಬುದು ಬೈನೋಮಿಯಲ್ ಸೂತ್ರವು ಈ r ನ ಸಂಭವನೀಯತೆಯನ್ನು nCr p ಪವರ್ r ಪವರ್ ಎಂದು ಊಹಿಸುತ್ತದೆ ಮತ್ತು ಇದು ಒಂದು ಸೀಮಿತ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಸಾಮಾನ್ಯ ವಿತರಣೆಯೊಂದಿಗೆ ಈ ನಿರ್ದಿಷ್ಟ ಸಂಭವನೀಯತೆಯ ಫಂಕ್ಷನ್ ಅನ್ನು ನಾವು ಹೀಗೆ ಊಹಿಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ಈ ಸಾಮಾನ್ಯ ವಿತರಣಾ ಕಾರ್ಯಕ್ಕೆ ನೀವು ಸರಿಹೊಂದಿಸಬೇಕಾದರೆ z ಮೌಲ್ಯದ ಸಂಭವನೀಯತೆಯನ್ನು ನೀವು ನೋಡುತ್ತಿರುವಿರಿ ಆದ್ದರಿಂದ ಮೂಲತಃ ಈ ಮೌಲ್ಯವನ್ನು ನೋಡಲು ಪ್ರಯತ್ನಿಸಿ ಮತ್ತು ಈ ಸಂದರ್ಭದಲ್ಲಿ z ವೇರಿಯೇಟ್ x µ ನಿಂದ ಭಾಗಿಸಲ್ಪಟ್ಟ σ x µ ಹೊರತುಪಡಿಸಿ ಏನೂ ಅಲ್ಲ ಮತ್ತು ಅದು ನಿರಂತರ ವೇರಿಯಬಲ್ ಆಗಿದ್ದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಏಕೆಂದರೆ ಅಲ್ಲಿ x ಮತ್ತು x ನ ಸಮೀಪದಲ್ಲಿ ಇನ್ನೂ ಅಸ್ತಿತ್ವದಲ್ಲಿರುವ ಮೌಲ್ಯವಿದೆ ಆದರೆ ಈ ಸಂದರ್ಭದಲ್ಲಿ ಬೈನೋಮಿಯಲ್ ವಿತರಣೆಗೆ ಹೊಂದಿಕೊಳ್ಳಲು ನಾನು ಒತ್ತಾಯಿಸಲು ಬಯಸಿದರೆ ಅಲ್ಲಿ ಈ z r µ ಅನ್ನು ನಿಂದ ಭಾಗಿಸಲ್ಪಟ್ಟಿದೆ r µ ಇಲ್ಲಿ r ಮೂಲತಃ ತಿರಸ್ಕರಿಸಿದ ಸಂಖ್ಯೆ ಆದ್ದರಿಂದ r ಮೌಲ್ಯದ ಸುತ್ತ ಎರಡೂ ಕಡೆಗಳಲ್ಲಿ ಯಾವುದೇ ನಿರಂತರ ಡೊಮೇನ್ ಮೌಲ್ಯಗಳಿಲ್ಲ ಮತ್ತು ಎಲ್ಲವು ಪ್ರತ್ಯೇಕ ಮೌಲ್ಯವಾಗಿದೆ ಆದ್ದರಿಂದ r1 ಗೆ ಅನುಗುಣವಾಗಿ r2 ಗೆ ಅನುಗುಣವಾಗಿ ಹೇಳೋಣ ನಮಗೆ 2 ವಿಭಿನ್ನ ಡಿಸ್ಕ್ರೀಟ್ ಮೌಲ್ಯಗಳಿವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ನೀವು ಕೆಲವು ತಿದ್ದುಪಡಿಗಳನ್ನು ಮಾಡಿ ಅಂದಾಜು ವಿಧಾನವನ್ನು ಬಳಸಲು ಪ್ರಯತ್ನಿಸದ ಹೊರತು z ಮೌಲ್ಯವನ್ನು ನಿಜವಾಗಿಯೂ ಲೆಕ್ಕಹಾಕಲಾಗುವುದಿಲ್ಲ ಆದ್ದರಿಂದ ಅಂದಾಜು ಮಾಡಲು ಒಂದು ವಿಧಾನವನ್ನು ಬಳಸಲಾಗುತ್ತದೆ ಇದನ್ನು ನಿರಂತರ ತಿದ್ದುಪಡಿ ಎಂದು ಕರೆಯಬಹುದು ಮತ್ತು ನಾವು ಸಾಮಾನ್ಯ ಕರ್ವ್ ಅಡಿಯಲ್ಲಿರುವ ವಿಸ್ತೀರ್ಣವನ್ನು r 12 ರಿಂದ r 12 ವರೆಗೆ ಬಳಸುತ್ತೇವೆ ಆದ್ದರಿಂದ ಈ ಮೂಲಕ ನಾನು ಈ r ಬಳಿ ಮೌಲ್ಯಗಳನ್ನು ಸ್ಥಾಪಿಸಲು ಪ್ರಯತ್ನಿಸಬಹುದು ಅದು ನೀವು ಎಷ್ಟು ಬಾರಿ ಪ್ರಯೋಗವನ್ನು ಮಾಡುತ್ತಿದ್ದೀರಿ ಎಂಬುದನ್ನು ಅವಲಂಬಿಸಿದೆ ಆದ್ದರಿಂದ ಅದು ಒಂದು ಪ್ರತ್ಯೇಕ ಮೌಲ್ಯವಾಗಿದೆ ಈ r ನ ಸುತ್ತ ನಾನು ಒಂದು ಡೊಮೇನ್ ಅನ್ನು ಸ್ಥಾಪಿಸುತ್ತಿದ್ದೇನೆ ಇದರಿಂದಾಗಿ ಬೈನೋಮಿಯಲ್ ಸಂಭವನೀಯತೆಯನ್ನು ಕಂಡುಹಿಡಿಯಲು ನಾವು r ನಲ್ಲಿ ಸ್ಥಳೀಯ ನಿರಂತರತೆಯನ್ನು ಹೊಂದಿದ್ದೇವೆ ಮತ್ತು z r ನಾವು ನಿಜವಾಗಿಯೂ ಸಂಖ್ಯಾತ್ಮಕ ಸಮಸ್ಯೆಯನ್ನು ಚರ್ಚಿಸಲು ಬಂದಾಗ ನಾನು ಅದನ್ನು ಹೆಚ್ಚು ಸ್ಪಷ್ಟವಾಗಿ ಪ್ರತಿನಿಧಿಸಲಿದ್ದೇನೆ ಆದರೆ ಇಲ್ಲಿ ಆಲೋಚನೆ ಹೀಗಿದೆ ನೀವು z ವೇರಿಯೇಟ್ ಫಂಕ್ಷನ್ ಗಳನ್ನು 1 ಸಿಂಗಲ್ ವೇರಿಯೇಬಲ್ ಬದಲಿಗೆ 2 ವೇರಿಯೇಬಲ್ಗಳಾಗಿ ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದೀರಿ r ನಲ್ಲಿ ಒಂದು ಸಂದರ್ಭದಲ್ಲಿ ನೀವು z ಅನ್ನು r np 0 5npಆಗಿ ಸಂಯೋಜಿಸಲು ಪ್ರಯತ್ನಿಸುತ್ತೀರಿ ಮತ್ತು ಇನ್ನೊಂದು ಸಂದರ್ಭದಲ್ಲಿ ನೀವು r np 0 5np ಈ ರೀತಿಯಲ್ಲಿ ಸಂಯೋಜಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ a z r ಗೆ ಅನುಗುಣವಾದ ಸಂಭವನೀಯತೆಯನ್ನು z1z212πe x22dx ಎಂದು ಕಂಡುಹಿಡಿಯಬಹುದು ಇದು ಯಾವುದೇ ಸಂದರ್ಭದಲ್ಲಿ ಸಂಚಿತ ಪ್ರದೇಶವಾಗಿದೆ ಆದ್ದರಿಂದ ಇದು ಮೂಲತಃ ಒಂದು ಪ್ರಕರಣವಾಗಿದೆ ಅಲ್ಲಿ ನೀವು r 12 ಗೆ ಅನುಗುಣವಾದ z ವ್ಯತ್ಯಾಸವನ್ನು ಊಹಿಸುತ್ತೀರಿ ಆದ್ದರಿಂದ ಇದನ್ನು ನಾವು r 12 ಗೆ ಅನುಗುಣವಾಗಿ z ವೇರಿಯೇಟ್ ಎಂದು ಬರೆಯೋಣ ಮತ್ತೊಂದು r 12 ಗೆ ಅನುಗುಣವಾಗಿರುತ್ತದೆ ಇದನ್ನು ನಾವು z1 ಮತ್ತು ಇದನ್ನು z2 ಎಂದು ಕರೆಯೋಣ ಮೂಲತಃ ನಾವು ಕರ್ವ್ ಕೆಳಗಿರುವ ಪ್ರದೇಶವನ್ನು z1 ಪಾಯಿಂಟ್ ವರೆಗೆ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಿರ್ದಿಷ್ಟ ಡೊಮೇನ್ನಲ್ಲಿ ಸ್ಥಳೀಯ ಸಂಭವನೀಯತೆಯನ್ನು ಕಂಡುಹಿಡಿಯಲು ಕರ್ವ್ ಅನ್ನು z2 ಪಾಯಿಂಟ್ ವರೆಗೆ ಕಡಿತಗೊಳಿಸುತ್ತೇವೆ ಆದ್ದರಿಂದ ನೀವು ಇದನ್ನು ಸ್ಥಳೀಯ ನಿರಂತರತೆಗೆ ಹೊಂದಿಸಲು ಒತ್ತಾಯಿಸಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ಮೌಲ್ಯಗಳನ್ನು ಸಾಮಾನ್ಯ ಕರ್ವ್ ನಲ್ಲಿನ ಸಾಮಾನ್ಯ ವಿತರಣೆಯಲ್ಲಿರುವುದಕ್ಕೆ ಅನುಗುಣವಾಗಿ ಲೆಕ್ಕಹಾಕಬಹುದು ಆದ್ದರಿಂದ ನಾನು ಇಲ್ಲಿ ಒಂದು ಸಣ್ಣ ಉದಾಹರಣೆಯ ಸಮಸ್ಯೆಯನ್ನು ಚರ್ಚಿಸಲು ಬಯಸುತ್ತೇನೆ ಉತ್ಪನ್ನಗಳ ಸ್ಟ್ರೀಮ್ನಿಂದ 45 ಮಾದರಿಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳೋಣ ಈ ಉತ್ಪನ್ನದ ಸರಾಸರಿ 25 ನಷ್ಟು ಅನುರೂಪವಾಗಿಲ್ಲ ಆದ್ದರಿಂದ ಇಲ್ಲಿ p ಮೌಲ್ಯವು 25 ಡಿವೈಡೆಡ್ ಬೈ 100 ಅಥವಾ 0 ಆದ್ದರಿಂದ ಉತ್ಪನ್ನದ ನಾಲ್ಕನೇ ಒಂದು ಭಾಗವು14th ಒಂದು ನಿರ್ದಿಷ್ಟ ವಿವರಣೆಯನ್ನು ದೃಢೀಕರಿಸಲು ಸಾಮಾನ್ಯವಾಗಿ ವಿಫಲಗೊಳ್ಳುತ್ತದೆ ಆದ್ದರಿಂದ 45 ರ ಮಾದರಿಯು 13 ಅನುರೂಪವಲ್ಲದ ವಸ್ತುಗಳನ್ನು ಒಳಗೊಂಡಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಆದ್ದರಿಂದ ಬೈನೋಮಿಯಲ್ ವಿತರಣೆಯಿಂದ ಇದನ್ನು ಪ್ರತಿನಿಧಿಸುವುದು ಇಲ್ಲಿ ಮೊದಲ ಗುರಿಯಾಗಿದೆ ಬೈನೋಮಿಯಲ್ ವಿತರಣೆಯನ್ನು ಬಳಸಿಕೊಂಡು ನಾವು ಲೆಕ್ಕ ಹಾಕುತ್ತೇವೆ ಆದ್ದರಿಂದ ನಾವು n 45 ಎಂದು ಹೇಳೋಣ ಮತ್ತು ಸ್ವೀಕಾರದ ಸಂಭವನೀಯತೆ ಅಥವಾ ಕ್ಷಮಿಸಿ ಇಲ್ಲಿ ನಿರಾಕರಣೆ ಸುಮಾರು 25 ಅಂದರೆ ಉತ್ಪನ್ನಗಳ ಕಾಲು ಭಾಗವನ್ನು ತಿರಸ್ಕರಿಸಲಾಗಿದೆ r ಇಲ್ಲಿ 13 ಆಗಿದೆ ಆದ್ದರಿಂದ ಸ್ಪಷ್ಟವಾಗಿ 45 ರ ಮಾದರಿಯಲ್ಲಿ ನಿಖರವಾಗಿ r ತಿರಸ್ಕರಿಸುವ ಸಂಭವನೀಯತೆಯನ್ನು 45C13 ನಿಂದ ನೀಡಲಾಗುತ್ತದೆ r ನ ಪವರ್ p ಆದ್ದರಿಂದ ದ್ವಿಪದ ರೀತಿಯಲ್ಲಿ p13 ಮತ್ತು ಈ ಮೌಲ್ಯವು 0 1093 ಆಗಿರಬಹುದು ಒಂದೇ ವಿಷಯವನ್ನು ಲೆಕ್ಕಹಾಕಲು ನೀವು ಸಾಮಾನ್ಯ ವಿತರಣೆಯನ್ನು ಬಳಸಲು ಬಯಸಿದರೆ ಸಂಭವನೀಯತೆಯು ಸುಮಾರು 11 ಅಥವಾ 10 93 ಆಗಿರಬಹುದು ನೀವು ಅದನ್ನು ಬೈನೋಮಿಯಲ್ ವಿತರಣೆಯೊಂದಿಗೆ ಮಾಡಿದರೆ ಸಾಮಾನ್ಯ ವಿತರಣೆಯನ್ನು ಬಳಸುವಾಗ ನಾವು ಸ್ಥಳೀಯ ನಿರಂತರತೆಯನ್ನು ಮಾಡುವ ಬಗ್ಗೆ ಮಾತನಾಡುವಾಗ ಮತ್ತೆ ಅದೇ ರೀತಿಯ ಮಿತಿಗಳನ್ನು ಬಳಸುತ್ತೇವೆ ಆದ್ದರಿಂದ ನಾವು 2 ರೂಪಾಂತರವನ್ನು ರಚಿಸಲು ಬಯಸುತ್ತೇವೆ ಇಲ್ಲಿ z1 ಮತ್ತು z2 ಇಲ್ಲಿ z1 ಮೂಲತಃ 13 ಅದು r ಮೌಲ್ಯ np ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸ್ಪಷ್ಟವಾಗಿ np ಮಾದರಿ ಗಾತ್ರ 45 ಆಗಿರುವುದರಿಂದ ಇದು ಕಾಲು ಭಾಗದಷ್ಟು ತಿರಸ್ಕರಗಳನ್ನು14th rejects ಹೊಂದಿದೆ ಮತ್ತು ಇದು ಸುಮಾರು 11 25 ಕ್ಕೆ ಹತ್ತಿರದಲ್ಲಿದೆ ಮತ್ತು ಅದೇ ರೀತಿ ಇಲ್ಲಿ ಸಾಮಾನ್ಯ ವಿತರಣೆಯಿಂದ np ಆಗಿದೆ ಆದ್ದರಿಂದ ಇದು 2 905 ಕ್ಕೆ ಸಮನಾಗಿರುತ್ತದೆ ನೀವು ಬದಲಿಯಾಗಿ ಲೆಕ್ಕಾಚಾರ ಮಾಡಿದಾಗ p ಮೌಲ್ಯ ಮತ್ತು n ಮೌಲ್ಯವನ್ನು ಕ್ರಮವಾಗಿ 14 ಮತ್ತು 25 ಅಥವಾ 45 ಎಂದು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಅನ್ನು ಲೆಕ್ಕಹಾಕಬಹುದು ಅಂದರೆ 11 25 0 5 r ಮೌಲ್ಯದ ಸುತ್ತ ಸ್ಥಳೀಯ ನಿರಂತರತೆಯನ್ನು r ಅನ್ನು ಇಂದ ಭಾಗಿಸಿ 2 13 11 25 0 ಇದು 0 4303 ಆಗುತ್ತದೆ ಅದೇ ರೀತಿ ಇಲ್ಲಿ z2 ವೇರಿಯೆಂಟ್ 13 11 25 ರ ಪ್ರಕಾರ ಇರುತ್ತದೆ r ನ ಪ್ಲಸ್ ಸೈಡ್ನಲ್ಲಿ ನಾವು r 5 ಅಥವಾ r 0 5 ಅನ್ನು ಹಾಕುವ ಮೂಲಕ ಸ್ಥಳೀಯ ನಿರಂತರತೆಯನ್ನು ಮಾಡುತ್ತೇವೆ ಆದ್ದರಿಂದ ಇದನ್ನು 2 905 ರಿಂದ ಭಾಗಿಸಲಾಗಿದೆ 13 11 25 0 52 905 ಇದು ವಾಸ್ತವವಾಗಿ 0 7745 ಆಗಿದೆ ಆದ್ದರಿಂದ ಇಲ್ಲಿ ನಿಖರವಾಗಿ 13 ತಿರಸ್ಕರಿಸಿದ ಭಾಗಗಳನ್ನು ಹೊಂದುವ ಸಂಭವನೀಯತೆ ಮತ್ತು ಈ ಪ್ರಕರಣವು ವಾಸ್ತವವಾಗಿ z2 ಪಾಯಿಂಟ್ ವರೆಗಿನ ಕರ್ವ್ ಅಡಿಯಲ್ಲಿರುವ ಪ್ರದೇಶವಾಗಿರುತ್ತದೆ ಆದ್ದರಿಂದ ನಾನು ಸಂಭವನೀಯತೆ ವಿತರಣಾ ಫಂಕ್ಷನ್ ಅಥವಾ ಸಂಚಿತ ವಿತರಣಾ ಕಾರ್ಯ CDF CDF ಎಂದು ಕರೆದಿದ್ದೇವೆ ಸಾಮಾನ್ಯ ಕೋಷ್ಟಕಗಳಿಂದ ಈ ಮೌಲ್ಯಗಳನ್ನು ಈ z2 ಮತ್ತು z1 ಮೌಲ್ಯಕ್ಕೆ ಅನುಗುಣವಾಗಿ 0 6665 ಪಡೆಯಬಹುದು ಮತ್ತು ಇದು 0 1142 ಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಾಮಾನ್ಯ ವಿತರಣೆಯೊಂದಿಗೆ ಮತ್ತು ಸ್ಥಳೀಯ ನಿರಂತರತೆಯನ್ನು ಊಹಿಸಿದರೆ ನೀವು ಸುಮಾರು 11 42 ಶೇಕಡಾವನ್ನು ಪಡೆಯುತ್ತಿರುವಿರಿ ಇದು ಹಿಂದಿನ ಮೌಲ್ಯದ 10 93 ಪ್ರತಿಶತದಷ್ಟು10 93 ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ನೀವು r ನ ಪ್ರತ್ಯೇಕ ಮೌಲ್ಯದ ಸುತ್ತ ಸ್ಥಳೀಯ ನಿರಂತರತೆಯನ್ನು ಮಾಡಿದರೆ ಅದು ಹೆಚ್ಚು ಪರಿಣಾಮ ಬೀರುವುದಿಲ್ಲ ಎಂದು ನೀವು ನೋಡುತ್ತೀರಿ ಇದರಿಂದ ನೀವು ಸಾಮಾನ್ಯ ವಿತರಣಾ ಫಂಕ್ಷನ್ ಅನ್ನು ಸೂಕ್ತವಾಗಿ ಕಾರ್ಯಗತಗೊಳಿಸಬಹುದು ಆದ್ದರಿಂದ ಈ ಇಡೀ ಮಾಡ್ಯೂಲ್ನಲ್ಲಿ ನಾವು ಪಾಯ್ಸನ್ನ ವಿತರಣೆಗೆPoission's distribution ಸಂಬಂಧಿಸಿದ ವಿವಿಧ ವಿಷಯಗಳನ್ನು ಮತ್ತು ಅದನ್ನು ಹೇಗೆ ಅಳವಡಿಸಬಹುದು ಎಂಬುದನ್ನು ವಿಶ್ಲೇಷಿಸುತ್ತಿದ್ದೇವೆ ನಾವು ಸಾಮಾನ್ಯ ವಿತರಣೆಯನ್ನು ನೋಡುತ್ತಿದ್ದೇವೆ ಮತ್ತು ಇದನ್ನು ಬೈನೋಮಿಯಲ್ ವಿತರಣೆಗೆ ಹೇಗೆ ಜೋಡಿಸಬಹುದು ಮತ್ತು ಬೈನೋಮಿಯಲ್ ವಿತರಣೆಯು ಈ ಮೊದಲು ಸಾರಾಂಶವನ್ನು ನೀಡುತ್ತಿದೆ ಇದು ಬಹಳ ಉತ್ತಮವಾದ ರೀತಿಯಲ್ಲಿ ಮಾದರಿ ಯೋಜನೆಯನ್ನು ಸ್ವೀಕರಿಸುವ ಮಾರ್ಗವಾಗಿದೆ ಆದ್ದರಿಂದ ನಿಸ್ಸಂಶಯವಾಗಿ ಈ ಎಲ್ಲಾ ವಿಷಯಗಳು ಸಾಲಿನಲ್ಲಿ ಸೇರುತ್ತವೆ ಈ ಮೂರು ವಿತರಣೆಯನ್ನು ಬಳಸಿಕೊಳ್ಳಬಹುದು ಉದಾಹರಣೆಗೆ ಪಾಯ್ಸನ್ನPoissons ಸಂದರ್ಭದಲ್ಲಿ ಇದು ಬಹಳ ಕಡಿಮೆ ಸಂಭವನೀಯತೆ ಹೊಂದಿರುವ ಸಾಮಾನ್ಯ ಮಾದರಿಯಾಗಿದೆ ಅಥವಾ ಸಾಮಾನ್ಯ ವಿತರಣಾ ಸಂದರ್ಭದಲ್ಲಿ ಇದು ಸರಳೀಕೃತ ಲೆಕ್ಕಾಚಾರವಾಗಿದ್ದು ಅದು ಬೈನೋಮಿಯಲ್ ದಿಂದ ಉತ್ಪತ್ತಿಯಾಗುತ್ತದೆ ನೀವು ಸ್ಥಳೀಯ ನಿರಂತರತೆಯನ್ನು ಮಾಡುತ್ತಿದ್ದೀರಿ ಆದ್ದರಿಂದ ಸಾಮಾನ್ಯವು ಬೈನೋಮಿಯಲ್ ಬಲವಾಗಿ ಹೊಂದಿಕೊಳ್ಳಬಹುದು ಈ ಎಲ್ಲಾ ರೀತಿಯಲ್ಲಿ ನೀವು ನಿರ್ದಿಷ್ಟ ಸಂಖ್ಯೆಯ ತಿರಸ್ಕಾರದ ಸಂಭವಿಸುವಿಕೆಯ ಸಂಭವನೀಯತೆಯನ್ನು ಊಹಿಸಬಹುದು ಅದು ಬಹಳ ಮುಖ್ಯವಾಗಿದೆ ಆದ್ದರಿಂದ ನಾನು ಈಗ ಹಂಚಿಕೊಳ್ಳಲು ಬಯಸುವ ಇನ್ನೊಂದು ವಿಷಯವೆಂದರೆ ಪಾಯ್ಸನ್Possion's ಮತ್ತು ಸಾಮಾನ್ಯ ವಿತರಣಾ ಪ್ರಕರಣ ಎರಡನ್ನೂ ಅಂದಾಜು ಮಾಡುವ ಕೋಷ್ಟಕಗಳಲ್ಲಿ ರೂಪಿಸಲಾದ ನೈಜ ಮೌಲ್ಯ ಯಾವುದು ಎಂದು ಪಾಯ್ಸನ್ನ ಸಂಭವನೀಯತೆ ವಿತರಣೆPoissons probability distribution ಮತ್ತು ಸಂಚಿತ ಸಾಂದ್ರತೆಯ ಕಾರ್ಯ CDF ಅನ್ನು ನೀವು ನೆನಪಿಸಿಕೊಂಡರೆ ಅದು r ಮೌಲ್ಯದ ಸಂಭವನೀಯತೆಯಿಂದ ಕೆಲವು ಮೌಲ್ಯ c ಗಿಂತ ಕಡಿಮೆ ಅಥವಾ ಸಮನಾಗಿರಬಹುದು ನಿರ್ದಿಷ್ಟ µc Prcµc ಸಂಭವಿಸುವಿಕೆಯ ಪ್ರಮಾಣವನ್ನು ನೀಡಲಾಗಿದೆ ಮತ್ತು ಇದು ಸರಾಸರಿ ಮತ್ತು ಇದನ್ನು 0 ಮತ್ತು c ನಡುವೆ ವ್ಯತ್ಯಾಸವಿರುವ ಸಿಗ್ಮ r ಎಂದು ನಿರೂಪಿಸಲಾಗಿದೆ µcr e ಪವರ್ µc ಅನ್ನು ಅಪವರ್ತನೀಯ r ನಿಂದ ಭಾಗಿಸಲಾಗಿದೆ r0cμcre μcr ಆದ್ದರಿಂದ ಇದು ನಿಖರವಾಗಿ ≤ c ಅನ್ನು ತಿರಸ್ಕರಿಸುವ ಸಂಭವನೀಯತೆಯನ್ನು ಹೊಂದಿದೆ ನಿರ್ದಿಷ್ಟ µc ಅಥವಾ ನಿರ್ದಿಷ್ಟ µnp ಪ್ರಕರಣ ಕ್ಕೆ ಇದು ವಿತರಣೆಯ ಸರಾಸರಿ ಇಲ್ಲಿರುವ ಕೋಷ್ಟಕವು ಈ ಪದಗಳ ಸಂಕಲನವನ್ನು ತೋರಿಸುತ್ತದೆ ಇದು ಬೈನೋಮಿಯಲ್ ಘಾತೀಯ ಮಿತಿ ಆದ್ದರಿಂದ ಈ ಟೇಬಲ್ ಜಿ ಮೂಲತಃ ಇಲ್ಲಿ ಪ್ರತಿಫಲಿಸುವ ಸಂಭವನೀಯತೆಯ 1000 ಪಟ್ಟು ಹೆಚ್ಚಾಗಿದೆ ಆದ್ದರಿಂದ 980 ನಿಖರವಾಗಿ ಅಂದರೆ 0 98 c ಅಥವಾ ಕಡಿಮೆ ಘಟನೆಯ ಸಂಭವಿಸುವಿಕೆ ಅಂದರೆ ಸರಾಸರಿ ಘಟನೆಯನ್ನು µc ಅಥವಾ µnp ಗೆ ಸಮಾನವಾಗಿ ನೀಡಲಾಗುತ್ತದೆ ಆದ್ದರಿಂದ ಇಲ್ಲಿ ಬರೆದ ಮೌಲ್ಯವನ್ನು 0 02 ಎಂದು ನೀವು ನೋಡಿದರೆ ಮತ್ತು ಸಂಖ್ಯೆಯ ಸಂಭವವು ನಿಖರವಾಗಿ 0 ಬಾರಿ ಅಥವಾ 1 ಬಾರಿ ಸಂಭವನೀಯತೆ ಕ್ರಮವಾಗಿ 0 98 ಮತ್ತು 1 ಆಗಿರುತ್ತದೆ ಅದೇ ರೀತಿ µc ಸುಮಾರು 0 95 ಮತ್ತು ಸಂಭವಿಸುವಿಕೆ r 1 ಬಾರಿ ಆದ್ದರಿಂದ 0 95 ಗೆ ಅನುಗುಣವಾಗಿ ಮತ್ತು ಒಟ್ಟು ಸಂಚಿತ ವಿತರಣೆಗಿಂತ 1 ಅಥವಾ ಅದಕ್ಕಿಂತ ಕಡಿಮೆ ಇರುವ ಘಟನೆಗಳ ಸಂಖ್ಯೆ 0 754 ಆಗಿದೆ ಆದ್ದರಿಂದ ಇಲ್ಲಿಂದ ನೀವು ಈ g ಕೋಷ್ಟಕವನ್ನು ಓದಿದ್ದೀರಿ ಮತ್ತು ಇಡೀ ವಿತರಣೆಯಲ್ಲಿ ಕೆಲವು ಘಟನೆಗಳು ಸಂಭವಿಸುವ ಸಂಭವನೀಯತೆ ಏನು ಎಂದು ಕಂಡುಹಿಡಿಯಲು ನೀವು ನಿಜವಾಗಿಯೂ ಪಾಯ್ಸನ್ನPoissons ಪ್ರಕರಣವನ್ನು ಅನ್ವಯಿಸಬಹುದು ಆದ್ದರಿಂದ ಇವುಗಳು ಕೋಷ್ಟಕಗಳು ಮತ್ತು ನೀವು ನೋಡುವಂತೆ ಈ ಕೋಷ್ಟಕಗಳು 0 02 ರಿಂದ ಸುಮಾರು 22 ಅಥವಾ 25 ರವರೆಗೆ µc ಮೌಲ್ಯಕ್ಕೆ ಅನುಗುಣವಾಗಿರುತ್ತವೆ ಮತ್ತು c ಮೌಲ್ಯವು 0 ರಿಂದ ಸುಮಾರು 43 ರವರೆಗೆ ಬದಲಾಗುತ್ತದೆ ನಿಸ್ಸಂಶಯವಾಗಿ ಕೆಲವು ಪದಗಳು ಅನಗತ್ಯವಾಗಿರುತ್ತವೆ 10 5 µc ಪ್ರಕರಣ ಇದಕ್ಕೆ ಉದಾಹರಣೆಯಾಗಿದೆ ನಾನು 23 ಅನ್ನು ನೋಡಿದರೆ ಸಂಭವನೀಯತೆ 1 ಆಗಿರುತ್ತದೆ ನಾವು ಅದನ್ನು ಅನಗತ್ಯವಾಗಿ ಮಾಡಿದ್ದೇವೆ ಆದ್ದರಿಂದ 1 ರ ಪೂರ್ಣ ಸಂಭವನೀಯತೆಗೆ ಮಿತಿ ಇದ್ದಾಗಲೆಲ್ಲಾ ನೀವು ಇಲ್ಲಿ ಮೌಲ್ಯಗಳನ್ನು ಪುನರಾವರ್ತಿಸುವುದಿಲ್ಲ ಮತ್ತು ಈ ರೀತಿ ಟೇಬಲ್ ಅನ್ನು ಮೊಟಕುಗೊಸುತ್ತಿರಿ ಆದ್ದರಿಂದ ಇದು 43 ಘಟನೆಗಳವರೆಗೆ ಇರುತ್ತದೆ ಅಂದರೆ 43 ಅಥವಾ ಅದಕ್ಕಿಂತ ಕಡಿಮೆ c ಮೌಲ್ಯಗಳಿಗೆ ನೀವು ಪ್ಲಾಟ್ ಮಾಡಬಹುದು ಅಥವಾ µ 25 ಪದಗಳ ವರೆಗೆ ಈ ಕೋಷ್ಟಕಗಳಿಂದ ನೀವು ಓದಬಹುದು ಆದ್ದರಿಂದ ಈ ಲೆಕ್ಕಾಚಾರವನ್ನು ಹೇಗೆ ಮಾಡಬಹುದು ವಿತರಣಾ ಫಂಕ್ಷನ್ ಅನ್ನು ನೋಡುವ ಮೂಲಕ ನೀವು ಈ ಕೋಷ್ಟಕವನ್ನು ಬದಲು ಮಾಡುತ್ತಾ ಇರುತ್ತೀರಿ ಈ ಮೊದಲು ನಿಮಗೆ ನೀಡಲಾದ ಮತ್ತು ಕೆಲವು ವಿವರಗಳಲ್ಲಿ ಚರ್ಚಿಸಲಾದ ಸಂಚಿತ ವಿತರಣಾ ಫಂಕ್ಷನ್ ದಿಂದ ಕೆಲವು ನಿರ್ದಿಷ್ಟ ಘಟನೆಯ ಸಂಭವಿಸುವಿಕೆಯ ಸಂಭವನೀಯತೆಯನ್ನು ಲೆಕ್ಕಾಚಾರ ಮಾಡಲು ಪಾಯ್ಸನ್ನ ವಿತರಣೆಯನ್ನು ಅನ್ವಯಿಸುವ ಮಾರ್ಗ ಇದಾಗಿದೆ ಎಂಬ ಕಲ್ಪನೆ ಇದೆ ಅಂತಹ ಸಂಕೀರ್ಣ ವಿತರಣೆಗಳಲ್ಲಿ ಸಂಭವನೀಯತೆಯ ಶೇಕಡಾವಾರು ತುಂಬಾ ಕಡಿಮೆಯಾಗಿದೆ ಮತ್ತು ಡೇಟಾ ಸೆಟ್ಗಳ ಸಂಖ್ಯೆ ತುಂಬಾ ದೊಡ್ಡದಾಗಿದೆ ಅದೇ ರೀತಿ ಇಲ್ಲಿ ಸಾಮಾನ್ಯ ಕೋಷ್ಟಕಗಳ ಬಗ್ಗೆ ಉಲ್ಲೇಖಿಸಲಾದ ವಿಷಯವು z ಗೆ ಅನುಗುಣವಾದ ಪ್ರದೇಶ ಮತ್ತು ಕೆಲವು ಸಾಮಾನ್ಯ ಕರ್ವ್ ಅನ್ನು ತೋರಿಸುತ್ತದೆ z ವ್ಯತ್ಯಾಸವು ಮತ್ತೆ 3 52 ರಿಂದ ಬಹುತೇಕ 3 5 ರವರೆಗೆ ಬದಲಾಗುತ್ತದೆ ನಿಸ್ಸಂಶಯವಾಗಿ ಇದು ಸಂಭವಿಸುವಿಕೆಯ ಸುಮಾರು 99 99 ಮೌಲ್ಯಗಳಿಗೆ ಸರಿಹೊಂದುವಂತೆ ಅರ್ಥೈಸುತ್ತದೆ ಮತ್ತು ಇದು 0 00 ರಿಂದ 0 09 ರವರೆಗಿನ ಎಲ್ಲ ರೀತಿಯ z ಮೌಲ್ಯಕ್ಕೆ ಮತ್ತೆ ಅನುರೂಪವಾಗಿದೆ ಮತ್ತು ಹೀಗೆ ಟೇಬಲ್ A ನಲ್ಲಿ ನೀಡಲಾಗಿದೆ ಆದ್ದರಿಂದ ನೀವು ಇದನ್ನು ನೋಡಬಹುದು ಒಂದು ಭಾಗ ಟೇಬಲ್ A ಮತ್ತು ಇನ್ನೊಂದು ಭಾಗ ಟೇಬಲ್ B ಪಾಯ್ಸನ್ನಂತೆಯೇPoissons ನೀವು ಈ ಮೌಲ್ಯಗಳನ್ನು ಬಳಸಬಹುದು ಮತ್ತು ಆನ್ಲೈನ್ ಸೇರಿದಂತೆ ಇತರ ಯಾವುದೇ ಮೂಲಗಳಲ್ಲಿ ಇವು ಉತ್ತಮವಾಗಿ ಸಮರ್ಥವಾಗಿವೆ ಆದ್ದರಿಂದ ನೀವು ಈ ಮೌಲ್ಯಗಳನ್ನು ನೋಡಬಹುದು ಮತ್ತು ಒಂದು ನಿರ್ದಿಷ್ಟ ಘಟನೆಯ ಸಂಭವನೀಯತೆಯನ್ನು ಅಂದಾಜು ಮಾಡಲು ಪ್ರಯತ್ನಿಸಬಹುದು ಉದಾಹರಣೆಗೆ ಬೈನೋಮಿಯಲ್ ವಿತರಣೆಯನ್ನು ವ್ಯಾಖ್ಯಾನಿಸುವ ಸಂದರ್ಭದಲ್ಲಿ ನಾವು ಮೊದಲೇ ಕಾರ್ಯಗತಗೊಳಿಸಿದಂತೆ r ಡ್ರಾಗಳ ಸಂಖ್ಯೆಯಾಗಿರಬಹುದು ಆದ್ದರಿಂದ ನೀವು ಸಾಮಾನ್ಯ ಟೇಬಲ್ ಬಳಸಿ ಲೆಕ್ಕ ಹಾಕುತ್ತೀರಿ ಇಲ್ಲಿರುವ ಪ್ರಯೋಜನವೆಂದರೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಲೆಕ್ಕಾಚಾರವು ಹೆಚ್ಚು ಸರಳಗೊಳ್ಳುತ್ತದೆ ಏಕೆಂದರೆ ನೀವು ಒಂದು ಫಂಕ್ಷನ್ 0 ಅನ್ನು ಮತ್ತು ಅಥವಾ 1 ರ ಪ್ರಮಾಣಿತ ವಿಚಲನ ವನ್ನು ನಮೂದಿಸಿದಂತೆ ನೀವು ಅದನ್ನು ಅಳವಡಿಸುತ್ತಿದ್ದೀರಿ ಆದ್ದರಿಂದ ಸಂಖ್ಯಾತ್ಮಕವಾಗಿ ಈ ರೀತಿ ನಿರ್ವಹಿಸುವುದು ಹೆಚ್ಚು ಸುಲಭವಾಗುತ್ತದೆ ಆದ್ದರಿಂದ ಇದನ್ನು ಹೇಳಿದ ನಂತರ ಈ ಮಾಡ್ಯೂಲ್ ಅನ್ನು ಇಲ್ಲಿಗೆ ಮುಗಿಸಲು ನಾನು ಬಯಸುತ್ತೇನೆ ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ನಾನು ಈ ಕೆಲವು ಸ್ವೀಕಾರ ಮಾದರಿ ಯೋಜನೆಗಳನ್ನು ಯೋಜಿಸಲು ಪ್ರಾರಂಭಿಸುತ್ತೇನೆ ಮತ್ತು ಅಂತಹ ಪ್ಲಾಟ್ ಅನ್ನು ನಿಯಂತ್ರಿಸಲು p ಚಾರ್ಟ್ ಅನ್ನು ಹೇಗೆ ಬಳಸಬಹುದು ಮತ್ತು ವ್ಯವಸ್ಥೆಗಳಿಂದ ಹೊರಬರುವ ವ್ಯಾಖ್ಯಾನಗಳು ಯಾವುವು ಎಂದು ನೋಡುತ್ತೇವೆ ತುಂಬಾ ಧನ್ಯವಾದಗಳು